ಇಂಜಿನಿಯರಿಂಗ್ ಗಣಿತ 1 ರ ಉಪನ್ಯಾಸಗಳಿಗೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 23 ನಾವು ನಿರ್ದಿಷ್ಟವಾಗಿ ಅನುಚಿತ ಇಂಟಿಗ್ರಲ್ಗಳಲ್ಲಿ ಇಂಟಿಗ್ರಲ್ ಕ್ಯಾಲ್ಕುಲಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ವಿಧ 1 ಅವಿಭಾಜ್ಯಗಳ ಒಮ್ಮುಖದ ಕುರಿತು ನಾವು ಚರ್ಚೆಯನ್ನು ಮುಂದುವರಿಸುತ್ತೇವೆ ಈಗನಮ್ಮಲ್ಲಿ ಇನ್ನೂ ಒಂದು ಮಾದರಿ ಇದೆ ಇದನ್ನು ಹಿಂದಿನ ಉಪನ್ಯಾಸದಲ್ಲಿ ಡಿರಿಚ್ಲೆಟ್ ಮಾದರಿ ಎಂದು ಚರ್ಚಿಸಲಾಗಿಲ್ಲ ವಿಧ 1 ರ ಅನುಚಿತ ಅವಿಭಾಜ್ಯಗಳ ಒಮ್ಮುಖವನ್ನು ಪರೀಕ್ಷಿಸಲು ಇದು ಮತ್ತೆ ಬಹಳ ಮುಖ್ಯವಾದ ಪರೀಕ್ಷೆಯಾಗಿದೆ ಇಲ್ಲಿ ನಾವು ಈ f ಮತ್ತು g ಇವುಗಳು a ನಿಂದ ಗೆ ವ್ಯಾಖ್ಯಾನಿಸಲಾದ ಎರಡು ಕಾರ್ಯಗಳು ಎಂದು ಭಾವಿಸೋಣ ಅವು ನಿಜವಾದ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿವೆ ಅವುಗಳು ಯಾವ ಪ್ರಕಾರದಲ್ಲಿವೆ ಎಂದರೆ ಪ್ರತಿ ಮಧ್ಯಂತರದಲ್ಲಿ f ಸಂಯೋಜಿಸಲ್ಪಡುತ್ತದೆ b aಗಿಂತ ಹೆಚ್ಚಿನ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ಈ f ಪ್ರತಿ ಅವಿಭಾಜ್ಯ a b b a ನಲ್ಲಿ ಸಂಯೋಜಿಸಲ್ಪಡುತ್ತದೆ ಮತ್ತು ಇನ್ನೊಂದು ಅವಿಭಾಜ್ಯ ಇದು ಎರಡನೆಯ ಷರತ್ತು ಈ ಅವಿಭಾಜ್ಯಗಳು ಏಕರೂಪವಾಗಿ ಪರಿಮಿತಿ ಹೊಂದಿವೆ ಅವಿಭಾಜ್ಯಗಳು ಎಂದರೆ ಈ b ಯಾವುದೇ ಮೌಲ್ಯವನ್ನು ತೆಗೆದುಕೊಳ್ಳಬಹುದು ನಾವು b ಗೆ ನಿರ್ಬಂಧಿಸುತ್ತಿಲ್ಲ ಇಲ್ಲಿ ಈ ಅವಿಭಾಜ್ಯಗಳು ಏಕರೂಪವಾಗಿ ಪರಿಮಿತಿ ಹೊಂದಿವೆ ಇಲ್ಲಿ c ಸಂಖ್ಯೆ ಇದೆ ಇದರ ಅರ್ಥ ಸ್ಥಿರವಾದ c 0 ಅಂದರೆ ಈ ಅವಿಭಾಜ್ಯ ಮೌಲ್ಯ ಇದರ ಸಂಪೂರ್ಣ ಮೌಲ್ಯ ಮತ್ತು ಎಲ್ಲ b a ಸ್ವಾಭಾವಿಕವಾಗಿ b ಎಂಬುದು ನಾವು ಮಾತನಾಡುವ ಕೆಲವು ಸೀಮಿತ ಸಂಖ್ಯೆಯಾಗಿದೆ ಇಲ್ಲಿ ಯಾವುದೇ ಮೌಲ್ಯ b ಗಾಗಿ ಇದು a ಗಿಂತ ದೊಡ್ಡದಾಗಿದೆ ಈ ಅವಿಭಾಜ್ಯವು ಸ್ಥಿರ C ಯಿಂದ ಪರಿಮಿತಿಯಾಗಿದ್ದರೆ ಅದು ಈ C ಇಲ್ಲಿ b ಸಂಖ್ಯೆಯನ್ನು ಅವಲಂಬಿಸಿರುವುದಿಲ್ಲ ಆ ಸಂದರ್ಭದಲ್ಲಿ ನಾವು ಇದನ್ನು ಏಕರೂಪವಾಗಿ ಪರಿಮಿತಿ ಎಂದು ಕರೆಯುತ್ತೇವೆ ಈ ಬೌಂಡ್ C ನಿಂದ ಸ್ವತಂತ್ರವಾಗಿದೆ ಈ ಅವಿಭಾಜ್ಯವು ಏಕರೂಪವಾಗಿದೆ ಎಂದು ನಾವು ಕರೆಯುತ್ತೇವೆ ಈ ಅವಿಭಾಜ್ಯಗಳು ಏಕರೂಪವಾಗಿ ಪರಿಮಿತಿ ಹೊಂದಿವೆ f ಮೇಲಿನ ಎರಡು ಷರತ್ತುಗಳು f ಸಂಯೋಜಿಸಬಹುದಾಗಿದೆ ಇದು ಏಕರೂಪವಾಗಿದೆ ಇವುಗಳು ಈ ಅವಿಭಾಜ್ಯಗಳು ಏಕರೂಪವಾಗಿ ಪರಿಮಿತಿ ಹೊಂದಿವೆ ಮತ್ತು g ಕಾರ್ಯವು ಏಕತಾನತೆ ಮತ್ತು ಬೌಂಡ್ ಆಗಿದೆ ಮತ್ತೆ g ಏಕತಾನತೆಯಿಂದ ಹೆಚ್ಚಾಗುತ್ತಿದೆ ಅಥವಾ ಏಕತಾನತೆಯಿಂದ ಕಡಿಮೆಯಾಗುತ್ತಿದೆ ಈ ಕಾರ್ಯಗಳ ಮೌಲ್ಯಗಳು ಸಹ ಪರಿಮಿತಿಯಲ್ಲಿರುತ್ತವೆ ಮತ್ತು ನಂತರ ನಾವು ಈ ಮಿತಿಯನ್ನು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು g ಎಂಬುದು ಏಕತಾನತೆಯ ಕ್ರಿಯೆಯಾಗಿದ್ದು ಅದು 0 ಗೆ ಸಮೀಪಿಸುತ್ತಿದೆ ಅದು ಮತ್ತೊಂದು ಸ್ಥಿತಿಯಾಗಿದೆ ಆ ಸಂದರ್ಭದಲ್ಲಿ ಈ ಅನುಚಿತ ಸಮಗ್ರ ನಾವು ಈಗ ಇಲ್ಲಿ ಉತ್ಪನ್ನವನ್ನು ಇಂಟಿಗ್ರೇಂಟ್ ನಲ್ಲಿ ಹೊಂದಿದ್ದೇವೆ ಮತ್ತು ಇದು ಫಲಿತಾಂಶವನ್ನು ಒಮ್ಮುಖಗೊಳಿಸುತ್ತದೆ ನಾವು ಈ ಫಲಿತಾಂಶದ ಪುರಾವೆಗಳ ಮೂಲಕ ಹೋಗುವುದಿಲ್ಲ ಇಲ್ಲಿ ಮುಖ್ಯವಾದುದು ಇಲ್ಲಿ ಈ ಅವಿಭಾಜ್ಯಗಳು ಅವು ಏಕರೂಪವಾಗಿ ಪರಿಮಿತಿ ಹೊಂದಿದೆಯೆ ಎಂದು ಪರಿಶೀಲಿಸುವುದು ಆದ್ದರಿಂದ ನಾವು ಈ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ಆ ಅವಿಭಾಜ್ಯ ಕೆಲವು ಸ್ಥಿರ c ಯಿಂದ ಬಂಧಿಸಬಹುದೇ ಎಂದು ನೋಡಿ ಅದು ಈ ಸಂಖ್ಯೆಯಿಂದ ಸ್ವತಂತ್ರವಾಗಿದೆ ಇಲ್ಲಿ ಯಾವುದೇ ಸೀಮಿತ ಸಂಖ್ಯೆಗೆ ನಾವು ಅದನ್ನು ಮಾಡಲು ಸಾಧ್ಯವಾದರೆ ನಾವು ಈ ಸ್ಥಿತಿಯನ್ನು ಏಕರೂಪವಾಗಿ ಪರಿಮಿತಿ ಹೊಂದಿದ್ದೇವೆ ಮತ್ತು ಎರಡನೆಯದು g ನಂತರ ಏಕತಾನತೆಯಾಗಿದೆ ಏಕತಾನತೆಯಿಂದ ಅದು 0 ಗೆ ಆಗಿರುತ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಎರಡು ಮುಖ್ಯ ಷರತ್ತುಗಳಿವೆ ಮತ್ತು ಈ ಪರಿಸ್ಥಿತಿಗಳು ಇಲ್ಲಿ ಉತ್ಪನ್ನವು ಒಮ್ಮುಖವಾಗುವುದನ್ನು ನಾವು ಹೊಂದಿದ್ದೇವೆ ಇದು ತುಂಬಾ ಉಪಯುಕ್ತವಾದ ಅವಿಭಾಜ್ಯವಾಗಿದೆ ಏಕೆಂದರೆ ಅವುಗಳಲ್ಲಿ ಒಂದು ಎಂದು ನಮಗೆ ತಿಳಿದಿದ್ದರೆ ಉದಾಹರಣೆಗೆ g ಇಲ್ಲಿ ಈ ಗಡಿರೇಖೆ ಮತ್ತು ಏಕತಾನತೆಯು ಇಲ್ಲಿ 0 ಕ್ಕೆ ಹೋಗುತ್ತದೆ ತದನಂತರ ಈ ಅವಿಭಾಜ್ಯವು f ಒಮ್ಮುಖವಾಗುತ್ತದೆ ಆದ್ದರಿಂದ ನಾವು ಈ ಉತ್ಪನ್ನದ ಬಗ್ಗೆ ತೀರ್ಮಾನಿಸಬಹುದು ಮತ್ತು ಈ ಅವಿಭಾಜ್ಯಕ್ಕೆ ಏನಾಗಬಹುದು ಈ ಪರಿಸ್ಥಿತಿಗಳು ತೃಪ್ತಿ ಹೊಂದಿದ್ದರೆ ಅದು ಒಮ್ಮುಖವಾಗುತ್ತದೆ ಇಲ್ಲಿ ನಾವು ಈ ಉದಾಹರಣೆಯ ಮೂಲಕ ಹೋಗೋಣ ಅಲ್ಲಿ ಅಂತಹ ಅವಿಭಾಜ್ಯಗಳನ್ನು ಸಾಬೀತುಪಡಿಸಲು ನಾವು ಸುಲಭವಾಗಿ ಈ ಫಲಿತಾಂಶವನ್ನು ಬಳಸಬಹುದು p 0 ಗಿ೦ತ ಹೆಚ್ಚಿರುವಾಗ ಒಮ್ಮುಖವಾಗಿದೆ ಯಾವುದೇ p ಇಲ್ಲಿ 0 ಕ್ಕಿಂತ ಹೆಚ್ಚಾಗಿದೆ ಈ ಅವಿಭಾಜ್ಯ ಭಿನ್ನವಾಗಿದೆ ಇದರ ಸಹಾಯದಿಂದ ನಾವು ಡಿರಿಚ್ಲೆಟ್ ಮಾದರಿ ಎಂದು ತೋರಿಸುತ್ತೇವೆ ಈ ಸಂದರ್ಭದಲ್ಲಿ ನಾವು ಆ ಅನ್ನು ಬಿಡುತ್ತೇವೆ ನಾವು ಈ ಕಾರ್ಯವನ್ನು ಇಲ್ಲಿ ಎಂದು ಹೊಂದಿದ್ದೇವೆ ಮತ್ತು ಇನ್ನೊಂದು ಒಂದು ಇದು ಈಗ ಹೇಗೆ ಉಪಯುಕ್ತವಾಗಿದೆ ಏಕೆಂದರೆ ಈ g ಬಗ್ಗೆ ನಮಗೆ ತಿಳಿದಿರುವ ಕಾರಣ ಇದು ಈ ಪಾಸಿಟಿವ್ಗಾಗಿ ಏಕತಾನವಾಗಿ 0 ಗೆ x ಗೆ ಕಡಿಮೆಯಾಗುತ್ತಿದೆ ಮತ್ತು ಇದು ಅನ್ನು ಸಂಯೋಜಿಸುತ್ತದೆ ಅದನ್ನು ನಾವು ಸುಲಭವಾಗಿ ತೋರಿಸಬಹುದು ಈ ಅವಿಭಾಜ್ಯವು ಆಗಿರುತ್ತದೆ ಮತ್ತು ನಂತರ ನಾವು ಈ ಮಿತಿಯನ್ನು 1 ರಿಂದ b ಗೆ ಹೊಂದಿದ್ದೇವೆ ಆದ್ದರಿಂದ ಇದು ಈ ಅವಿಭಾಜ್ಯ ಮೌಲ್ಯ ತದನಂತರ ಇವುಗಳ ಸಂಪೂರ್ಣ ಮೌಲ್ಯವನ್ನು ನಾವು ಪರಿಗಣಿಸಬೇಕು ಈ cos ಅನ್ನು ಯಾವಾಗಲೂ 1 ರಿಂದ ಸುತ್ತುವರಿಯಲಾಗುತ್ತದೆ ಮತ್ತು ಈ ಅಸಮಾನತೆಯನ್ನು ನಾವು ಇಲ್ಲಿ ಬಳಸಬಹುದು ಮತ್ತು ಆ ಸಂದರ್ಭದಲ್ಲಿ ಇದನ್ನು 2 ರಿಂದ ಸುತ್ತುವರಿಯಲಾಗುತ್ತದೆ ನಾವು ತೆಗೆದುಕೊಳ್ಳುವ b ಯ ಯಾವುದೇ ಮೌಲ್ಯಕ್ಕೆ ಇಲ್ಲಿ ಈ ಅವಿಭಾಜ್ಯವು 2 ರಿಂದ ಸುತ್ತುವರೆದಿದೆ ಎಂದು ನಾವು ಸುಲಭವಾಗಿ ತೋರಿಸಬಹುದು ಅದು ಗಿಂತ ಕಡಿಮೆ 1 ಕ್ಕಿಂತ ಜಾಸ್ತಿ ಇಲ್ಲಿ ನಾವು ನೋಡಿದ ಒಂದು ಏಕರೂಪದ ಬೌಂಡ್ ಇದೆ ಆದ್ದರಿಂದ ನಾವು ತೆಗೆದುಕೊಳ್ಳುವ b ಯ ಯಾವುದೇ ಮೌಲ್ಯಗಳು ಈ ಅವಿಭಾಜ್ಯ ಮೌಲ್ಯವನ್ನು 2 ರಿಂದ ಸೀಮಿತಗೊಳಿಸಲಾಗುತ್ತದೆ ಮತ್ತು ಈ ಅವಿಭಾಜ್ಯದ ಏಕರೂಪದ ಗಡಿರೇಖೆಗೆ ನಾವು ಈಗ ಬಯಸುವುದು ಇದನ್ನೇ ಇನ್ನೊಂದು ಕಾರ್ಯ g ಇದು ಏಕತಾನತೆಯಿಂದ ಕಾರ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ವಾಭಾವಿಕವಾಗಿ ಇದು p ಧನಾತ್ಮಕ ಯಾವುದೇ ಮೌಲ್ಯಕ್ಕೆ x ಆಗಿ 0 ಆಗಿರುತ್ತದೆ ಆದ್ದರಿಂದ ಈಗ ಆ ಡಿರಿಚ್ಲೆಟ್ ಪರೀಕ್ಷೆಯನ್ನು ಬಳಸುವುದರಿಂದ ನಾವು ಈ ಉತ್ಪನ್ನದ ಅವಿಭಾಜ್ಯ sin x ಮತ್ತು ನೊಂದಿಗೆ ಉತ್ಪನ್ನದ ಬಗ್ಗೆ ಮಾತನಾಡಬಹುದು ಅಂದರೆ ಈ ಅವಿಭಾಜ್ಯ ಇದು p 0 ನ ಯಾವುದೇ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಈ ಡಿರಿಚ್ಲೆಟ್ ಪರೀಕ್ಷೆಯು ಈಗ ತುಂಬಾ ಉಪಯುಕ್ತವಾಗಿದೆ ನಾವು ಎರಡು ಕಾರ್ಯಗಳ ಅನುಪಾತವೆಂದು ಪರಿಗಣಿಸಿದ್ದೇವೆ ಮತ್ತೆ ಒಂದು f ಮತ್ತು ಇನ್ನೊಂದು g ಮತ್ತು ಈ ಕಾರ್ಯವು f ಈ ಏಕರೂಪದ ಏಕೀಕರಣದ ಮೇಲೆ ಈ ಉತ್ತಮ ವರ್ತನೆಯನ್ನು ಹೊಂದಿದೆ ಮತ್ತು ಎರಡನೆಯದು ಏಕತಾನತೆಯಿಂದ 0 ಕ್ಕೆ ಇಳಿಯುತ್ತಿದೆ ಆದ್ದರಿಂದ ಇದು ಒಮ್ಮುಖವಾಗುವ ಡಿರಿಚ್ಲೆಟ್ ಪರೀಕ್ಷೆಯೊಂದಿಗೆ ನಾವು ತೀರ್ಮಾನಿಸಬಹುದು ಇದೇ ರೀತಿಯ ಮತ್ತೊಂದು ನಾವು ಈ ನ ಈ ಒಗ್ಗೂಡಿಸುವಿಕೆಯನ್ನು ಇಲ್ಲಿ ಪರೀಕ್ಷಿಸಬಹುದು ಒಮ್ಮುಖವಾಗಿದೆ ಮತ್ತು ಸರಿಯಾದ ಅವಿಭಾಜ್ಯವಾಗಿದೆ ಅದನ್ನು ಗಮನಿಸಿ ಏಕತಾನತೆ ಮತ್ತು ಇದರ ಯಾವುದೇ ಮೌಲ್ಯಕ್ಕೆ ಧನಾತ್ಮಕ ನಾವು ಏನು ಮಾಡಬೇಕೆಂಬುದನ್ನು ಮತ್ತೆ ಸುಲಭವಾಗಿ ಸಾಬೀತುಪಡಿಸಬಹುದು ಇದು cos x ಆದ್ದರಿಂದ ಇದು ಮೊದಲ ಸಮಸ್ಯೆ ಈ ಸಂದರ್ಭದಲ್ಲಿ ನಾವು ಇದನ್ನು ಸುಲಭವಾಗಿ ಮುರಿಯಬಹುದು ಎಂಬ ಕಲ್ಪನೆಯನ್ನು ಮತ್ತೆ ಬಳಸುತ್ತೇವೆ ಈ ಕಾರ್ಯ ಇಲ್ಲಿ ಸಮಗ್ರತೆಯ ಮಿತಿ ಅಸ್ತಿತ್ವದಲ್ಲಿದೆ ಮತ್ತು ಇತರ ಎಲ್ಲ ಹಂತಗಳಲ್ಲಿ ಏಕವಚನವಿಲ್ಲದಿದ್ದಾಗ ಯಾವುದೇ ಮಿತಿಯಿಲ್ಲ ಇದು ಮೊದಲನೆಯದು ಸರಿಯಾದ ಅವಿಭಾಜ್ಯವಾಗಿದೆ ಎರಡನೆಯದು ಈಗ ಈ ಯಿಂದಾಗಿ ನಾವು ಇಲ್ಲಿಂದ ಯಾವ ರೀತಿಯ ಫಲಿತಾಂಶವನ್ನು ಪಡೆಯುತ್ತೇವೆ ಎಂದು ಪರೀಕ್ಷಿಸಬೇಕು ಈಗ ನಾವು ಈ ಅವಿಭಾಜ್ಯವನ್ನು ಇಲ್ಲಿಗೆ b ಗೆ ತೆಗೆದುಕೊಳ್ಳುತ್ತೇವೆ ಅವಿಭಾಜ್ಯ ಮತ್ತು ನಂತರ ಒಂದಕ್ಕಿಂತ ಹೆಚ್ಚಾಗಿ ನಾವು ಈ b ಅನ್ನು ತೆಗೆದುಕೊಳ್ಳಬಹುದು dx ನಾವು ಈ ಅವಿಭಾಜ್ಯವನ್ನು ಇಲ್ಲಿ ತೆಗೆದುಕೊಂಡರೆ dx ಈ x 1 ರಿಂದ ಈ ಸಂಖ್ಯೆಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ನಾವು ಬದಲಾಯಿಸಬಹುದಾದ x ಏಕೆಂದರೆ ನೀವು ಇದನ್ನು ಬದಲಾಯಿಸಿದರೆ ಇದು ಕನಿಷ್ಟ ಮೌಲ್ಯವಾಗಿರುತ್ತದೆ ಇದರಿಂದಾಗಿ ಅವಿಭಾಜ್ಯವು ದೊಡ್ಡದಾಗಿರುತ್ತದೆ ನಾವು 1 ರಿಂದ b ಅನ್ನು ಹೊಂದಿದ್ದೇವೆ ಮತ್ತು ಈ x ಅನ್ನು 1 ಕಡಿಮೆ ಮೌಲ್ಯದಿಂದ ಬದಲಾಯಿಸಲಾಗುತ್ತದೆ ಇದರಿಂದಾಗಿ ಇಂಟಿಗ್ರೇಂಟ್ ದೊಡ್ಡದಾಗಿದೆ ನಾವು ಈ ಅವಿಭಾಜ್ಯಕ್ಕಿಂತ ದೊಡ್ಡದಾದ sin x dx ಅನ್ನು ಹೊಂದಿದ್ದೇವೆ ಇದನ್ನು ನಾವು ಈಗ cos x ಮತ್ತು ನಂತರ 1 ರಿಂದ b ಗೆ ಸಂಯೋಜಿಸಬಹುದು ಎಂದು ನಮಗೆ ತಿಳಿದಿದೆ ಈ ಮೌಲ್ಯವು cos 1 ಮತ್ತು b cos b ಆಗಿರುತ್ತದೆ ನಾವು ಆ ಸಂಪೂರ್ಣ ಮೌಲ್ಯವನ್ನು ಅಲ್ಲಿ ತೆಗೆದುಕೊಳ್ಳಬಹುದು ಈ ಕಾರ್ಯಗಳ ಈ ಸಂಪೂರ್ಣ ಮೌಲ್ಯವು ಮತ್ತೆ ಇಲ್ಲಿ ಸಂಪೂರ್ಣ ಮೌಲ್ಯವಾಗಿರುತ್ತದೆ ಅದು 2 ರಿಂದ ಪರಿಮಿತಿ ಹೊಂದಿದೆ ಇಲ್ಲಿ ಈ ಅವಿಭಾಜ್ಯವು b 1 ರ ಯಾವುದೇ ಮೌಲ್ಯಕ್ಕೆ ಯಾವುದೇ ಸೀಮಿತ ಮೌಲ್ಯ ಎಂದು ನಾವು ಸಾಬೀತುಪಡಿಸಬಹುದು ಇದು ಏಕರೂಪವಾಗಿ ಪರಿಮಿತಿ ಹೊಂದಿದೆ ಮತ್ತು ಈ ಮೌಲ್ಯವು 2 ಆಗಿದೆ ಈ ಅವಿಭಾಜ್ಯವು 2 ರಿಂದ ಏಕರೂಪವಾಗಿರುತ್ತದೆ ಮತ್ತು ಈ ಕಾರ್ಯ ಆದ್ದರಿಂದ ಕಾರ್ಯವು ಏಕತಾನತೆಯಾಗಿದೆ ಮತ್ತು ಅದು 0 ಗೆ ಸಮೀಪಿಸುವ ಈ ಅನ್ನು ನಾವು x → ∞ ತೆಗೆದುಕೊಂಡರೆ 0 ಗೆ ಆದ್ದರಿಂದ ಆ ವರ್ತನೆಯೂ ಸಹ ತೃಪ್ತಿಪಡಿಸುತ್ತದೆ ನಾವು ಅಲ್ಲಿ ಡಿರಿಚ್ಲೆಟ್ ಮಾದರಿಯನ್ನು ಬಳಸಬಹುದು ಏಕೆಂದರೆ ನೊಂದಿಗೆ ಒಂದು ಅವಿಭಾಜ್ಯ ಏಕರೂಪದ ಗಡಿರೇಖೆಯಿರುವ ಏಕತಾನತೆ ಇದೆ ಎಂದು ನಾವು ನೋಡಿದ್ದೇವೆ ಮತ್ತು ಇನ್ನೊಂದು ಇಲ್ಲಿ g ಅಂದರೆ ಇದು 0 ಗೆ ಆಗಿ ಹೋಗುತ್ತದೆ ಈ ಸಂದರ್ಭದಲ್ಲಿ ನಾವು ಈಗ ಡಿರಿಚ್ಲೆಟ್ ಫಲಿತಾಂಶಗಳನ್ನು ಡಿರಿಚ್ಲೆಟ್ ಮಾದರಿಯನ್ನು ಅನ್ವಯಿಸಬಹುದು ಅದು ಈ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಈ ಅವಿಭಾಜ್ಯವು ಒಮ್ಮುಖಗೊಳ್ಳುತ್ತದೆ ಮತ್ತು ಇನ್ನೊಂದು ಸರಿಯಾದ ಅವಿಭಾಜ್ಯವಾಗಿದೆ ಆದ್ದರಿಂದ ನಾವು ಇಲ್ಲಿ ಮೂಲ ಅವಿಭಾಜ್ಯವನ್ನು ಹೊಂದಿದ್ದೇವೆ ಅದು ಚೆನ್ನಾಗಿ ಒಮ್ಮುಖವಾಗುತ್ತದೆ ನಾವು ಇಲ್ಲಿ ಇನ್ನೊಂದು ಸಮಸ್ಯೆ ಮಾಡುತ್ತೇವೆ ಅದು ಸಮಸ್ಯೆ ಸಂಖ್ಯೆ 2 ಈ ಸಂದರ್ಭದಲ್ಲಿ ನಮಗೆ ಇದೆ ಮತ್ತೆ ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು ನಾನು ಅನ್ನು 1ನೇ ಅವಿಭಾಜ್ಯ ಮತ್ತು ಇನ್ನೊ೦ದು ಅವಿಭಾಜ್ಯ ಎ೦ದು ಕರೆಯುತ್ತೇನೆ ಮೊದಲ ಅವಿಭಾಜ್ಯ ಇದು ಸಂಪೂರ್ಣವಾಗಿ ಒಮ್ಮುಖವಾಗುವುದು ಕಾರಣ ಸ್ಪಷ್ಟವಾಗಿದೆ ಏಕೆಂದರೆ ಹೋಲಿಕೆ ಪರೀಕ್ಷೆಯ ಮೂಲಕ ನಾವು ಸುಲಭವಾಗಿ ತೀರ್ಮಾನಿಸಬಹುದು ನಿಜಕ್ಕೂ ಇದು ಸಂಪೂರ್ಣವಾಗಿ ನಾವು ಮತ್ತೆ ವಿವರಿಸುವ ಒಂದು ಪರಿಕಲ್ಪನೆ ಇಲ್ಲಿ ಸಂಪೂರ್ಣವಾಗಿ ಅರ್ಥವೇನೆಂದರೆ ನಾವು ಇಂಟಿಗ್ರೇಂಟ್ನ ಸಂಪೂರ್ಣ ಮೌಲ್ಯವನ್ನು ಸಹ ತೆಗೆದುಕೊಂಡರೆ ಇದು ಒಮ್ಮುಖವಾಗುತ್ತದೆ ಆದ್ದರಿಂದ ಇದು ಏಕೆಂದರೆ ಇದು cos x ಮೌಲ್ಯಗಳಿಂದ ಪರಿಮಿತಿಯಾಗಿದೆ ನಾವು ಅನ್ನು ಹೊಂದಿದ್ದೇವೆ ಮತ್ತು ಈ ಅವಿಭಾಜ್ಯವು ಆಗಿ ಒಮ್ಮುಖಗೊಳ್ಳುತ್ತದೆ ಆ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಕೂಡ ಒಮ್ಮುಖವಾಗುವುದು ಏಕೆಂದರೆ ಇದು ಕಾರ್ಯವನ್ನು ನಿಯಂತ್ರಿಸುತ್ತದೆ ಮತ್ತು ಇದರ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಆದ್ದರಿಂದ ಸ್ವಾಭಾವಿಕವಾಗಿ ಆ ಅವಿಭಾಜ್ಯವು ಒಮ್ಮುಖವಾಗುವುದು ಇಲ್ಲಿ ಎರಡನೆಯದು ನಾವು ಮತ್ತೆ ಅದೇ ವಾದವನ್ನು ಬಳಸಬಹುದು ಏಕೆಂದರೆ ಮತ್ತೆ ಇದು ಇಲ್ಲಿ ಈ ಮೌಲ್ಯವನ್ನು 1 ರಿಂದ ಸೀಮಿತಗೊಳಿಸಲಾಗುತ್ತದೆ ಏಕೆಂದರೆಸಹ ಕಾರ್ಯವನ್ನು ಕಡಿಮೆ ಮಾಡುತ್ತದೆ ಇದು ಅತ್ಯಧಿಕ ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಂತರ ನಾವು x → a ಅನ್ನು ಹೊಂದಿದ್ದೇವೆ ಯಾವುದೇ ಸಂದರ್ಭದಲ್ಲಿ ಇದು b ಯಿಂದ 1 ರಿಂದ ಕೂಡಿದೆ ಈ ಎರಡನೆಯ ಸಂಯೋಜನೆಯು ನಿಂದ ಕೂಡಿದೆ ಹೋಲಿಕೆ ಪರೀಕ್ಷೆಯ ಮೂಲಕ ಇದು ಸಹ ಸಂಪೂರ್ಣವಾಗಿ ಒಮ್ಮುಖವಾಗುತ್ತದೆ ಎಂದು ನಾವು ಮತ್ತೆ ತೀರ್ಮಾನಿಸಬಹುದು ನಾವು ಇಲ್ಲಿ ಡಿರಿಚ್ಲೆಟ್ ಪರೀಕ್ಷೆಯನ್ನು ಸಹ ಬಳಸಬಹುದು ಏಕೆಂದರೆ ನಾವು ಇದನ್ನು ತೆಗೆದುಕೊಳ್ಳಬಹುದು ನೀವು ಈ ಡಿರಿಚ್ಲೆಟ್ ಪರೀಕ್ಷೆಯನ್ನು ಇಲ್ಲಿ ಬಳಸಲು ಬಯಸಿದರೆ ನಾವು ಈ ಕಾರ್ಯವನ್ನು ತೆಗೆದುಕೊಳ್ಳಬಹುದು ಮತ್ತು ಈ ಕಾರ್ಯವು ನಂತೆ 0 to ಗೆ ತಲುಪುತ್ತದೆ ಇದು ಏಕತಾನತೆಯ ಕ್ರಿಯೆ ಕಡಿಮೆಯಾಗುತ್ತಿದೆ ಮತ್ತು ಸಹ ಕಡಿಮೆಯಾಗುತ್ತಿದೆ ಎರಡೂ ಕಾರ್ಯಗಳು ಆದ್ದರಿಂದ ಇಲ್ಲಿ ನಾವು x ನ ಯಾವುದೇ ಮೌಲ್ಯಗಳಿಗೆ ಕಡಿಮೆಯಾಗುವ ಕಾರ್ಯವನ್ನು ಹೊಂದಿದ್ದೇವೆ ಮತ್ತು ಇದು cos x ನ ಅವಿಭಾಜ್ಯ ಇದನ್ನು 2 ರಿಂದ ಸುತ್ತುವರೆದಿದೆ ಎಂದು ನಾವು ಮತ್ತೆ ತೋರಿಸಬಹುದು ನಾವು ಹಿಂದಿನ ಸಮಸ್ಯೆಗಳಲ್ಲಿ ಮಾಡಿದಂತೆ ಆ ಡಿರಿಚ್ಲೆಟ್ ಮಾದರಿಯನ್ನು ಬಳಸಬಹುದು ಇದು ಸಮಸ್ಯೆ ಸಂಖ್ಯೆ 1 ರಂತೆಯೇ ಇರುತ್ತದೆ ಇದು ಒಮ್ಮುಖವಾಗುವುದನ್ನು ನಾವು ಇಲ್ಲಿ ತೋರಿಸಬಹುದು ಇದು ಕೂಡ ಒಮ್ಮುಖವಾಗುತ್ತದೆ ಮತ್ತು ಕೊಟ್ಟಿರುವ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಈಗ ಇಲ್ಲಿ ಗಮನಿಸಿ ಈ ಪ್ರಕಾರದ ಅವಿಭಾಜ್ಯ ನಾವು ನೀವು ಸಾಮಾನ್ಯವಾಗಿ ಇಲ್ಲಿ ಚರ್ಚಿಸುತ್ತಿಲ್ಲ ಇದರ ಬದಲು ನಾವು ಅನಂತತೆಯನ್ನು ಹೊಂದಿರುವ ಅವಿಭಾಜ್ಯಗಳನ್ನು ಚರ್ಚಿಸುತ್ತಿದ್ದೇವೆ ಇದು ನಾವು ಚರ್ಚಿಸುತ್ತಿರುವ ಅನಂತ ಪ್ರಕಾರದ ಅವಿಭಾಜ್ಯಗಳು ಆದರೆ ಇದನ್ನು ನಾವು ಸುಲಭವಾಗಿ b ಮಾಡಬಹುದು ಏಕೆಂದರೆ ನಾವು ಇಲ್ಲಿ x t ಅನ್ನು ಬದಲಿಸಬಹುದು ತದನಂತರ ಈ ಅವಿಭಾಜ್ಯವು ಆಗಿರುತ್ತದೆ ಆದ್ದರಿಂದ ಮತ್ತೆ ನಾವು ಒಂದೇ ರೀತಿಯ ಅವಿಭಾಜ್ಯವನ್ನು ಹೊಂದಿದ್ದೇವೆ ಅನಂತತೆಯು ಮೇಲೆ ಕಾಣಿಸಿಕೊಳ್ಳುವ ಒಮ್ಮುಖಕ್ಕಾಗಿ ನಾವು ಚರ್ಚಿಸುತ್ತಿದ್ದೇವೆ ನಾವು ಈ ರೀತಿಯ ಅವಿಭಾಜ್ಯಗಳನ್ನು ಹೊಂದಿದ್ದರೆ ನಾವು ಸರಳ ಬದಲಿಯಾಗಿ ಮಾಡಬಹುದು ನಾವು ಈ ರೀತಿಯ ಅವಿಭಾಜ್ಯವಾಗಿ ಒಮ್ಮುಖವಾಗಬಹುದು ತದನಂತರ ನಾವು ಮೊದಲೇ ಚರ್ಚಿಸಿದ ರೀತಿಯಲ್ಲಿ ಒಮ್ಮುಖವನ್ನು ಚರ್ಚಿಸಬಹುದು ಇದು ಇಲ್ಲಿರುವ ಅಂಶವಾಗಿದೆ ನಾವು ಸಂಪೂರ್ಣ ಒಮ್ಮುಖದ ಬಗ್ಗೆ ಮಾತನಾಡುತ್ತಿದ್ದೆವು ಇಲ್ಲಿ ಮತ್ತೊಂದು ಪ್ರಮುಖ ಅಂಶವೆಂದರೆ ಸಂಪೂರ್ಣ ಒಮ್ಮುಖ ಯಾವುದು ನಾನು ಮೊದಲೇ ಹೇಳಿದಂತೆ ಸಂಪೂರ್ಣ ಒಮ್ಮುಖ ಎಂದರೆ ಈ ಅವಿಭಾಜ್ಯವು ಸಂಪೂರ್ಣವಾಗಿ ಅರ್ಥೈಸುತ್ತದೆ ಎಂದರೆ ಸಮಗ್ರತೆಯ ಮೇಲೆ ಸಂಪೂರ್ಣ ಮೌಲ್ಯದೊಂದಿಗೆ ಇದು ಒಮ್ಮುಖವಾಗಿದ್ದರೆ ಈ ಅವಿಭಾಜ್ಯವು ಒಮ್ಮುಖವಾಗಿದ್ದರೆ ಈ ಅವಿಭಾಜ್ಯವು ಸಂಪೂರ್ಣವಾಗಿ ಒಮ್ಮುಖವಾಗುವುದು ಎಂದು ನಾವು ಕರೆಯುತ್ತೇವೆ ಏಕೆಂದರೆ ಈ ಸಮಗ್ರತೆಯ ಸಕಾರಾತ್ಮಕ ಮೌಲ್ಯಗಳನ್ನು ನಾವು ಇಲ್ಲಿ 0 ರಿಂದ ವ್ಯಾಪ್ತಿಗೆ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ಒಮ್ಮುಖವಾಗಿದ್ದರೆ ಈ ಅವಿಭಾಜ್ಯವು ಸಂಪೂರ್ಣವಾಗಿ ಒಮ್ಮುಖಗೊಳ್ಳುತ್ತದೆ ಎಂದು ನಾವು ಕರೆಯುತ್ತೇವೆ ಮತ್ತು ಇನ್ನೂ ಒಂದು ಪದವಿದೆ ಇದನ್ನು ಇಲ್ಲಿ ಬಳಸಲಾಗುತ್ತದೆ ಈ ಅವಿಭಾಜ್ಯವು ಷರತ್ತುಬದ್ಧವಾಗಿ ಈ ಅವಿಭಾಜ್ಯವು ಒಮ್ಮುಖವಾಗುವುದನ್ನು ಅರ್ಥೈಸುತ್ತದೆ ಆದರೆ ಸಂಪೂರ್ಣವಾಗಿ ಒಮ್ಮುಖವಾಗುವುದಿಲ್ಲ ಇಲ್ಲಿ ಅರ್ಥವೆಂದರೆ ಇದು ಒಮ್ಮುಖವಾಗುವುದು ಆದರೆ ಸಂಪೂರ್ಣವಾಗಿ ಅಲ್ಲ ಅಂತಹ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಷರತ್ತುಬದ್ಧವಾಗಿ ಒಮ್ಮುಖವಾಗುವುದು ಎಂದು ನಾವು ಸಾಮಾನ್ಯವಾಗಿ ಕರೆಯುತ್ತೇವೆ ಇಲ್ಲಿ ಈ ಉದಾಹರಣೆಗೆ ಬರುವಂತೆ ಮತ್ತು ಈ ಅವಿಭಾಜ್ಯವು ಸಂಪೂರ್ಣವಾಗಿ p 1 ಗೆ ಒಮ್ಮುಖವಾಗುವುದನ್ನು ನಾವು ಈಗ ತೋರಿಸಬಹುದು P 1 ರ ಯಾವುದೇ ಮೌಲ್ಯಕ್ಕೆ ಈ ಅವಿಭಾಜ್ಯವು ಸಂಪೂರ್ಣವಾಗಿ ಒಮ್ಮುಖವಾಗುತ್ತದೆ ಹಿಂದಿನ ಉದಾಹರಣೆಯಲ್ಲಿ ಸ್ವಲ್ಪಮಟ್ಟಿಗೆ ಉಲ್ಲೇಖಿಸಲಾದ ಕಲ್ಪನೆಯು ಸ್ಪಷ್ಟವಾಗಿದೆ ಇಲ್ಲಿ ನಾವು ಸೀಮಿತತೆಯನ್ನು ಹೊಂದಿದ್ದೇವೆ ಈ ಸಂಯೋಜಕದ ಸಂಪೂರ್ಣ ಮೌಲ್ಯವನ್ನು ನೀವು ತೆಗೆದುಕೊಂಡರೆ ಅಂದರೆ ಆದ್ದರಿಂದ ಇಲ್ಲಿ x ಸಕಾರಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು p 1 ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ಏಕೆಂದರೆ ಇದು ಸಕಾರಾತ್ಮಕವಾಗಿದೆ ನಾವು ಇಲ್ಲಿ ಸಂಪೂರ್ಣ ಮೌಲ್ಯವನ್ನು ಬಳಸಬೇಕಾಗಿಲ್ಲ ಮತ್ತು ಇದನ್ನು ನಿಂದ ಸುತ್ತುವರೆದಿದೆ ಏಕೆಂದರೆ ಎಂದಿಗೂ 1 ಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ನಾವು ಇದನ್ನು ನಿಂದ ಬಂಧಿಸಬಹುದು ಮತ್ತು ಹೋಲಿಕೆ ಪರೀಕ್ಷೆಯ ಮೂಲಕ ಈಗ ನಮಗೆ ಅವಿಭಾಜ್ಯ ತಿಳಿದಿದೆ ಈ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಈ ಅವಿಭಾಜ್ಯವು ಕೂಡ ಒಮ್ಮುಖವಾಗುವುದನ್ನು ನಾವು ಇಲ್ಲಿ ತೋರಿಸಿದ್ದೇವೆ ಏಕೆಂದರೆ ಇದು ಹೋಲಿಕೆ ಪರೀಕ್ಷೆಯಿಂದ ನಮಗೆ ಇದೆ ನಾವು ಇಲ್ಲಿ ಇಂಟಿಗ್ರೇಂಟ್ ಅನ್ನು ತೆಗೆದುಕೊಂಡಿದ್ದೇವೆ ಅದು ಇದು ಗೆ ಸಮನಾಗಿರುತ್ತದೆ ಈ ಒಮ್ಮುಖವು ನ ಅವಿಭಾಜ್ಯ ಫಲಿತಾಂಶವನ್ನು ನಾವು ತಿಳಿದಿದ್ದೇವೆ ಹೋಲಿಕೆ ಪರೀಕ್ಷೆಯ ಮೂಲಕ ಇದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅವಿಭಾಜ್ಯ ಅರ್ಥವನ್ನು ಒಮ್ಮುಖಗೊಳಿಸುತ್ತದೆ ಎಂದು ನಾವು ತೋರಿಸಿದ್ದೇವೆ ನಾವು ತೆಗೆದುಕೊಳ್ಳಬಹುದು ಏಕೆಂದರೆ ಪ್ರಸ್ತುತ ಇದು ಶ್ರೇಣಿಯಲ್ಲಿ ಧನಾತ್ಮಕ ಋಣಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ನಾವು ನಿಜವಾಗಿಯೂ ಎಲ್ಲಾ ಸಕಾರಾತ್ಮಕ ಮೌಲ್ಯಗಳನ್ನು ತೆಗೆದುಕೊಂಡರೆ ಈ ಸಂದರ್ಭದಲ್ಲಿ ಇದಕ್ಕಾಗಿ ಈ ಅವಿಭಾಜ್ಯ ಒಮ್ಮುಖವಾಗುವುದು ನಾವು ಇಲ್ಲಿ p 1 ಗಾಗಿ ತೋರಿಸಿರುವ ಮುಖ್ಯವಾಗಿದೆ P 1 ಆಗ ಈ ಅವಿಭಾಜ್ಯವು ಸಂಪೂರ್ಣವಾಗಿ ಒಮ್ಮುಖವಾಗುತ್ತದೆ P1 ಈ ಅವಿಭಾಜ್ಯವು ಒಮ್ಮುಖವಾಗುವುದಿಲ್ಲ ಆದರೆ ಅದು ಸಂಪೂರ್ಣವಾಗಿ ಒಮ್ಮುಖವಾಗುವುದಿಲ್ಲ ಎಂದು ನಾವು ನಂತರ ನೋಡುತ್ತೇವೆ ಮುಂದಿನ ಸಮಸ್ಯೆಗೆ ಹೋಗುವುದು ಇದು ಒಂದು ಸಂಪೂರ್ಣ ಮೌಲ್ಯದೊಂದಿಗೆ ಅರ್ಥವನ್ನು ಒಮ್ಮುಖಗೊಳಿಸಿದರೆ ಇದು ಅಂತಹ ಅವಿಭಾಜ್ಯ ಒಮ್ಮುಖವಾಗಿದೆ ಎಂಬ ಫಲಿತಾಂಶವೂ ಇದೆ ಏಕೆಂದರೆ ಇದು ಅವಿಭಾಜ್ಯ ಮೌಲ್ಯಕ್ಕಿಂತ ದೊಡ್ಡ ಮೌಲ್ಯವಾಗಲಿದೆ ಆದ್ದರಿಂದ ಇದು ಸ್ವಾಭಾವಿಕವಾಗಿ ಒಮ್ಮುಖವಾಗಿದ್ದರೆ ಇದು ಒಮ್ಮುಖವಾಗುತ್ತದೆ ಏಕೆಂದರೆ ಇಲ್ಲಿ ನಾವು ಧನಾತ್ಮಕ ಋಣಾತ್ಮಕತೆಯನ್ನು ಹೊಂದಿದ್ದೇವೆ ಮತ್ತು ಅನೇಕ ಈ ರದ್ದತಿ ಬರುತ್ತದೆ ಮತ್ತು ಇಂಟಿಗ್ರೇಂಟ್ ನ ಸಂಪೂರ್ಣ ಮೌಲ್ಯವನ್ನು ತೆಗೆದುಕೊಳ್ಳುವಾಗ ಈ ಮೌಲ್ಯವು ಇಲ್ಲಿನ ಮೌಲ್ಯಕ್ಕಿಂತ ಕಡಿಮೆಯಿರುತ್ತದೆ ಅವಿಭಾಜ್ಯವು ಒಮ್ಮುಖವಾಗಿದ್ದರೆ ಅವಿಭಾಜ್ಯವು ಸಂಪೂರ್ಣವಾಗಿ ಒಮ್ಮುಖವಾಗುವುದಿಲ್ಲ ಈ ಅವಿಭಾಜ್ಯವು ಒಮ್ಮುಖವಾಗುವುದನ್ನು ಷರತ್ತುಬದ್ಧವಾಗಿ ಅರ್ಥೈಸುತ್ತದೆ ಎಂದು ನಾವು ಈಗ ಇಲ್ಲಿ ಚರ್ಚಿಸುತ್ತೇವೆ ಆದರೆ ನಾವು ಇಲ್ಲಿ ಸಂಪೂರ್ಣ ಮೌಲ್ಯವನ್ನು ತೆಗೆದುಕೊಂಡಾಗ ಸಂಯೋಜಕ ನಂತರ ಈ ಅವಿಭಾಜ್ಯವು ಒಮ್ಮುಖವಾಗುವುದಿಲ್ಲ ಮೊದಲು ನಾವು ಈ ಅವಿಭಾಜ್ಯ ಒಮ್ಮುಖವಾಗುವುದನ್ನು ತೋರಿಸುತ್ತೇವೆ ಅದು ಈಗ ಒಂದು ಕ್ಷುಲ್ಲಕ ಕಾರ್ಯವಾಗಿದೆ ಆದ್ದರಿಂದ ನಾವು ಈ ಎರಡು ಅವಿಭಾಜ್ಯಗಳ ಮೊತ್ತವಾಗಿ ಬರೆದಿದ್ದೇವೆ ಮತ್ತು ಮತ್ತು ಮೊದಲ ಅವಿಭಾಜ್ಯವು ಸರಿಯಾದ ಅವಿಭಾಜ್ಯವಾಗಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಸ್ವಾಭಾವಿಕವಾಗಿ ಅದು ಒಮ್ಮುಖವಾಗುತ್ತದೆ ಮತ್ತು ಎರಡನೆಯದು ನಾವು ಈ ಅನಂತತೆಯನ್ನು ಹೊಂದಿದ್ದೇವೆ ಇದನ್ನು ನಾವು ಚರ್ಚಿಸಬೇಕಾಗಿದೆ ಆದ್ದರಿಂದ ಇದು ಸರಿಯಾದ ಅವಿಭಾಜ್ಯವಾಗಿದೆ ಇಲ್ಲಿ ನಾವು ಈ ಉದಾಹರಣೆ 1 ರಲ್ಲಿ ಮತ್ತು p ಅನ್ನು 1 ಕ್ಕಿಂತ ದೊಡ್ಡದಾಗಿದೆ ಎಂದು ನೋಡಿದ್ದೇವೆ ಆದ್ದರಿಂದ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಸ್ವಾಭಾವಿಕವಾಗಿ ಈ ಅವಿಭಾಜ್ಯವು ಅನ್ನು ಸಹ ಒಮ್ಮುಖಗೊಳಿಸುತ್ತದೆ ನಾವು ಈಗಾಗಲೇ ಉದಾಹರಣೆ 1 ರಲ್ಲಿ ನೋಡಿದ್ದೇವೆ ಆದ್ದರಿಂದ ಈ ಅವಿಭಾಜ್ಯವು ಒಮ್ಮುಖಗೊಳ್ಳುತ್ತದೆ ಆದ್ದರಿಂದ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಮತ್ತು ಮುಂದೆ ಒಮ್ಮುಖವಾಗದ ಇಂಟಿಗ್ರೇಂಟ್ ಮೇಲೆ ನಾವು ಸಂಪೂರ್ಣ ಮೌಲ್ಯವನ್ನು ತೆಗೆದುಕೊಂಡಾಗ ತೋರಿಸುತ್ತೇವೆ ನಾವು ಈ ಉದಾಹರಣೆಯನ್ನು ಹೊಂದಿದ್ದೇವೆ ಅದು ಸಂಭಾಷಣೆ ನಿಜವಲ್ಲ ಎಂದು ಹೇಳುತ್ತದೆ ಏಕೆಂದರೆ ಇಲ್ಲಿ ನಾವು ಅವಿಭಾಜ್ಯದ ಒಮ್ಮುಖವನ್ನು ಹೊಂದಿದ್ದೇವೆ ಆದರೆ ಅವಿಭಾಜ್ಯವು ಸಂಪೂರ್ಣವಾಗಿ ಒಮ್ಮುಖವಾಗುವುದಿಲ್ಲ ಇದರ ಸುತ್ತಲಿನ ಇನ್ನೊಂದು ಮಾರ್ಗವು ಸ್ಪಷ್ಟವಾಗಿದೆ ಏಕೆಂದರೆ ನಾವು ಎಲ್ಲಾ ಸಕಾರಾತ್ಮಕ ಮೌಲ್ಯವನ್ನು ತೆಗೆದುಕೊಂಡರೆ ನಾವು ಈ ಅವಿಭಾಜ್ಯವನ್ನು ಪಡೆಯಬಹುದು ಆದ್ದರಿಂದ ಕಾರ್ಯವು ಸಕಾರಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳನ್ನು ತೆಗೆದುಕೊಂಡಾಗ ಸ್ವಾಭಾವಿಕವಾಗಿ ನಾವು ಅದನ್ನು ಒಮ್ಮುಖವಾಗಿಸುತ್ತದೆ ಈ ಅವಿಭಾಜ್ಯವು ಒಮ್ಮುಖವಾಗುವುದಿಲ್ಲ ಎಂದು ಇಲ್ಲಿ ನಾವು ತೋರಿಸುತ್ತೇವೆ ಮತ್ತು ಇದು ಈಗ ಸ್ವಲ್ಪ ತೊಡಗಿಸಿಕೊಂಡಿದೆ ಆದ್ದರಿಂದ ನಾವು ಈ ಸಂಪೂರ್ಣ ಮೌಲ್ಯವನ್ನು ತೆಗೆದುಕೊಳ್ಳುತ್ತೇವೆ ನಾವು ಇದನ್ನು ಎಂದು ಬರೆಯುತ್ತೇವೆ ಆದ್ದರಿಂದ ಇಲ್ಲಿ ಈ ಅವಿಭಾಜ್ಯವು ನಿಖರವಾಗಿ ಈ ಅವಿಭಾಜ್ಯವಾಗಿದೆ ನಾವು ಇಲ್ಲಿ n 0 ನಂತೆ ಮುರಿದುಬಿಟ್ಟಿದ್ದೇವೆ ಆದ್ದರಿಂದ ನಾವು 0 ರಿಂದ ಗೆ ಹೋಗುತ್ತಿದ್ದೇವೆ ತದನಂತರ ಈ ಸಂಯೋಜಕ ಮತ್ತು ಮೌಲ್ಯ ನಂತರ ನಾವು n 1 ರಿಂದ ಹೋಗುತ್ತಿದ್ದೇವೆ ಇದರರ್ಥ 2 ರಿಂದ 2 π ಮತ್ತು ಈ ಸಂಯೋಜಕ ಮತ್ತು ಹೀಗೆ ನಾವು 0 ರಿಂದ π π ರಿಂದ 2π ಮತ್ತು ನಂತರ 2π ರಿಂದ 3π ಮತ್ತು ಹೀಗೆ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಅವಿಭಾಜ್ಯ 0 ರಿಂದ ∞ ನಾವು ಹಲವಾರು ಭಾಗಗಳಾಗಿ ವಿಂಗಡಿಸಿದ್ದೇವೆ ಇದು ಶ್ರೇಣಿಯ ಮೇಲೆ ಸಣ್ಣ ಭಾಗಗಳಾಗಿವೆ 0 ರಿಂದ π π ರಿಂದ 2π ಮತ್ತು ನಂತರ 2π ರಿಂದ 3π ಮತ್ತು ಹೀಗೆ ನಾವು ಈ ಸಂಕಲನ ರೂಪದಲ್ಲಿ ಬರೆದಿದ್ದೇವೆ ಇದು ಅವಿಭಾಜ್ಯವಾಗಿದೆ ಮತ್ತು ಈಗ ನಾವು ಇಲ್ಲಿ x nπ y ಎಂದು ಪರ್ಯಾಯವಾಗಿ ಮಾಡುತ್ತೇವೆ ಆದ್ದರಿಂದ ನಾವು ಈ ಅವಿಭಾಜ್ಯದಲ್ಲಿ x nπ y ಅನ್ನು ಇದನ್ನು ಬದಲಿಸುವ ಮೂಲಕ ಪರ್ಯಾಯವಾಗಿ ಮಾಡುತ್ತೇವೆ ಆದ್ದರಿಂದ dx ಈ dy ಆಗುತ್ತದೆ ತದನಂತರ ಈ nπ ಅನ್ನು ಅದಕ್ಕೆ ಅನುಗುಣವಾಗಿ ಬದಲಾಯಿಸಲಾಗುತ್ತದೆ ಮತ್ತು n 1 y ಅನ್ನು ಸಹ ಬದಲಾಯಿಸಲಾಗುತ್ತದೆ ಆದ್ದರಿಂದ ನಾವು ಇದನ್ನು ಈ ಅವಿಭಾಜ್ಯದಲ್ಲಿ ಬದಲಿಸಿದಾಗ x nπ ಅನ್ನು ತೆಗೆದುಕೊಳ್ಳುವಾಗ y 0 ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತೆ ಇಲ್ಲಿ ನೋಡಲು ಏಕೆಂದರೆ ಈ ಸಂಬಂಧವು x nπ 1 ಆಗಿತ್ತು x ಕಡಿಮೆ ಮೌಲ್ಯವನ್ನು nπ ಎಂದು ತೆಗೆದುಕೊಳ್ಳುತ್ತಿದೆ ಆದ್ದರಿಂದ nπ y ಆದ್ದರಿಂದ ಈ y ಮೌಲ್ಯ 0 ಆಗಿ ತೆಗೆದುಕೊಳ್ಳುತ್ತದೆ ಇದು ಈಗ 0 ರಿಂದ ಹೋಗುತ್ತದೆ ಮತ್ತು x nπ y ಮೌಲ್ಯವನ್ನು ತೆಗೆದುಕೊಳ್ಳುವಾಗ ಆ ಸಂದರ್ಭದಲ್ಲಿ ನಾವು ಈ nπ y ಅನ್ನು ಹೊಂದಿದ್ದೇವೆ ಆದ್ದರಿಂದ y ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ನಮ್ಮ ಅವಿಭಾಜ್ಯ ಈಗ 0 ರಿಂದ ಆಗಿದೆ ಮತ್ತು ಈ ಸಂಪೂರ್ಣ ಮೌಲ್ಯ ಆದ್ದರಿಂದ ನಮಗೆ nπ y ಇದೆ ಮತ್ತು ಇಲ್ಲಿ ನಾವು x ಗೆ ಬದಲಿಯಾಗಿ nπ y ಹೊಂದಿದ್ದೇವೆ ಈ ಅಸಮಾನತೆಯ ಮತ್ತೊಂದು ಸಮಾನತೆಯನ್ನು ನಾವು ಈ ಸಮಾನತೆಯಂತೆ ಬಳಸುತ್ತೇವೆ ಅದು ಉದಾಹರಣೆಗೆ n 1 ನಾವು ಅನ್ನು ಹೊಂದಿದ್ದೇವೆ ಅಂದರೆ ಮತ್ತು ಇತರ n ಗೆ ಆದ್ದರಿಂದ ನಾವು ಈ ಸಮಾನತೆಯನ್ನು ಟೆಕ್ನೋಮ್ಯಾಟ್ರಿಕ್ ಸಮಾನತೆಯನ್ನು ಹೊಂದಿದ್ದೇವೆ ಅದನ್ನು ನಾವು ಈಗ ಈ ಅಂಶದಲ್ಲಿ ಬಳಸುತ್ತೇವೆ ಏಕೆಂದರೆ ನಮ್ಮಲ್ಲಿ ಇದೆ ಇದನ್ನು ಬಳಸುವುದರಿಂದ ನಾವು ಈಗ ಎಂಬ ಅಂಶದಲ್ಲಿದ್ದೇವೆ ಮತ್ತು ನಂತರ ನಾವು ಇದನ್ನು ಅದೇ ಅವಿಭಾಜ್ಯ ಅದು ಇಲ್ಲಿದೆ ಈ ಅನ್ನು ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ಈಗ ಈ ಸಂಕಲನವು ನಮ್ಮಲ್ಲಿ ಅನ್ನು ಹೊಂದಿದೆ ನಾವು ಈಗ ಸಂಪೂರ್ಣ ಮೌಲ್ಯವನ್ನು ಬಳಸುತ್ತಿಲ್ಲ ಎಂಬುದನ್ನು ಇಲ್ಲಿ ನಾವು ಗಮನಿಸಬೇಕು ಏಕೆಂದರೆ ಈ 0 ರಿಂದ ಗೆ ಸಕಾರಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಅಲ್ಲಿ 0 ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ತದನಂತರ 2 ನಲ್ಲಿ 1 ಮತ್ತು ನಂತರ ಕ್ರಮೇಣ 0 ಗೆ ಹೋಗುತ್ತದೆ ಇದು ಎಂದಿಗೂ 0 ರಿಂದ ನಲ್ಲಿ ನಕಾರಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳುವುದಿಲ್ಲ ನಾವು ಈ ಸಂಪೂರ್ಣ ಮೌಲ್ಯವನ್ನು ಇಲ್ಲಿ ತೆಗೆದುಹಾಕಿದ್ದೇವೆ ಈ ಸಂದರ್ಭದಲ್ಲಿ ಈಗ ನೀವು ಇಲ್ಲಿ ನೋಡಿದರೆ ಈ ಛೇದ ಆದ್ದರಿಂದ ಈ ಅವಿಭಾಜ್ಯಕ್ಕಾಗಿ 2 π ಮೌಲ್ಯದಲ್ಲಿ 0 ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಾವು ಈ ಅವಿಭಾಜ್ಯವನ್ನು ದೊಡ್ಡದಾಗಿಸಲು ಬಯಸಿದರೆ ಇಲ್ಲಿ ಬೇರೆ ಯಾವುದಾದರೂ ಅವಿಭಾಜ್ಯ ಆದ್ದರಿಂದ ನಾವು ಈ y ಅನ್ನು ದೊಡ್ಡ ಮೌಲ್ಯದಿಂದ ಬದಲಾಯಿಸಬಹುದು ಅಥವಾ ಈ ಛೇದವು ಇಲ್ಲಿ ನಲ್ಲಿ ಅತಿದೊಡ್ಡ ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನಾವು nπ ಅನ್ನು ಹೊಂದಿದ್ದೇವೆ ಈ y ಅನ್ನು ಈ ನಿಂದ ಬದಲಾಯಿಸಲಾಗುತ್ತದೆ ಇದು ಇಲ್ಲಿ ಈ ಅವಿಭಾಜ್ಯಕ್ಕೆ ಸಣ್ಣ ಅವಿಭಾಜ್ಯವಾಗುತ್ತದೆ ಮತ್ತು ಈ ಅವಿಭಾಜ್ಯವು ದೊಡ್ಡದಾಗಿದೆ ಎಂಬ ಅಸಮಾನತೆಯನ್ನು ನಾವು ಹೊಂದಿದ್ದೇವೆ ಇದು ಈಗ ಇಂಟಿಗ್ರೇಂಟ್ ಕಡಿಮೆ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದೆ ಏಕೆಂದರೆ ಇದು ಛೇದವನ್ನು ಕಡಿಮೆ ಮೌಲ್ಯದಿಂದ ಬದಲಾಯಿಸಲಾಗಿದೆ ಇಲ್ಲಿ ಅತ್ಯಧಿಕ ಮೌಲ್ಯವು ಆಗಿದೆ nπ π ಆದ್ದರಿಂದ ಇದು ಸಣ್ಣ ಅವಿಭಾಜ್ಯವಾಗಿದೆ ಇಲ್ಲಿ y ಇಲ್ಲದಿರುವುದರಿಂದ ನಾವು ಇದನ್ನು ಹೊರತೆಗೆಯಬಹುದು ನಾವು ಅಲ್ಲಿ ಅನ್ನು ಹೊಂದಿದ್ದೇವೆ ಮತ್ತು ಅವಿಭಾಜ್ಯವನ್ನು ಸಹ ನಾವು ಮೌಲ್ಯಮಾಪನ ಮಾಡಬಹುದು ನಾವು ಈ ಸಂಕಲನವನ್ನು n 0 ಇ೦ದ ∞ ಗೆ ಮತ್ತು 1 n ಗೆ ಹೋಗುತ್ತೇವೆ ಅದು ಹಾಗೆಯೇ ಉಳಿಯುತ್ತದೆ ನಾವು ಸಹ ಇಲ್ಲಿ ಮತ್ತು ಈ n 1 ಅನ್ನು ಹೊಂದಿದ್ದೇವೆ ನಾವು ಈ ಸಂಕಲನವನ್ನು n 0 ರಿಂದ ಗೆ ಹೋಗುತ್ತೇವೆ ಇದು ಮತ್ತು ಅವಿಭಾಜ್ಯ 0 ರಿಂದ ನಾವು ಈ sin ಅನ್ನು ಹೊಂದಿದ್ದೇವೆ ಇದು ಹೀಗಿರುತ್ತದೆ cos y ಮತ್ತು ನಂತರ 0 ರಿಂದ π y ನಾವು ಅನ್ನು ಬದಲಿಸಿದಾಗ ನಾವು ಮತ್ತೆ 1 ಅನ್ನು ಹೊಂದಿದ್ದೇವೆ ಮೈನಸ್ ಮೈನಸ್ ಪ್ಲಸ್ ಆಗಿರುತ್ತದೆ ನಂತರ ಮೈನಸ್ ಮೈನಸ್ ಮತ್ತೆ ಪ್ಲಸ್ ಆಗಿರುತ್ತದೆ ನಾವು ಇಲ್ಲಿ 2 ಮೌಲ್ಯವನ್ನು ಹೊಂದಿರಬೇಕು ಇದನ್ನು 2 ರಿಂದ ಬದಲಾಯಿಸಲಾಗುತ್ತದೆ ಈ ಅವಿಭಾಜ್ಯವು ಈ 1 ಕ್ಕೆ ಸಮನಾಗಿರುತ್ತದೆ ಮತ್ತು ಇಲ್ಲಿ ಇದು ವಿಭಿನ್ನ ಸರಣಿಯಾಗಿದೆ ಇದರರ್ಥ ನಾವು ನೋಡಿದ ಈ ಅವಿಭಾಜ್ಯ ನಾವು ಸಂಪೂರ್ಣ ಮೌಲ್ಯದಿಂದ ಪ್ರಾರಂಭಿಸಿದ್ದೇವೆ ಇದು ಸರಣಿಯ ಈ ಮೊತ್ತಕ್ಕಿಂತ ದೊಡ್ಡದಾಗಿದೆ ಅದು ಇದರರ್ಥ ಈ ಅವಿಭಾಜ್ಯವು ವಿಭಿನ್ನವಾದ ಅವಿಭಾಜ್ಯವಾಗಿದೆ ಏಕೆಂದರೆ ಈ ಮಧ್ಯಂತರದ ಮೌಲ್ಯವು ಮೊತ್ತದ ಮೌಲ್ಯಕ್ಕಿಂತ ದೊಡ್ಡದಾಗಿದೆ ಅದು ಈಗಾಗಲೇ ಗೆ ಬರುತ್ತಿದೆ ಆ ಸಂದರ್ಭದಲ್ಲಿ ಈ ಅನುಚಿತ ಅವಿಭಾಜ್ಯ ಕೊಟ್ಟಿರುವ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ನಾವು ಡಿರಿಚ್ಲೆಟ್ ಮಾದರಿಯನ್ನು ಹೊಂದಿದ್ದೇವೆ ಎಂಬ ತೀರ್ಮಾನವು ಈ ಅವಿಭಾಜ್ಯದ ಈ ಏಕರೂಪದ ಗಡಿಯನ್ನು ನಾವು ಎಲ್ಲರಿಗೂ ತೋರಿಸಬಹುದಾದರೆ b a ಮತ್ತು g ಎನ್ನುವುದು ಏಕತಾನತೆಯು ಆಗಿ 0 ಕ್ಕೆ ಇಳಿಯುತ್ತದೆ ನಂತರ ನಾವು ಒಮ್ಮುಖದಲ್ಲಿ ಈ ಉತ್ಪನ್ನವನ್ನು ಹೊಂದಿದ್ದೇವೆ ಮತ್ತು ಅಲ್ಲಿನ ಸಂಪೂರ್ಣ ಒಮ್ಮುಖದ ಬಗ್ಗೆಯೂ ನಾವು ಚರ್ಚಿಸಿದ್ದೇವೆ ಮತ್ತು ನಾವು ಈ ಉತ್ತಮ ಉದಾಹರಣೆಯನ್ನು ನೋಡಿದ್ದೇವೆ ಅದು ಸಂಪೂರ್ಣವಾಗಿ ಒಮ್ಮುಖವಾಗುವುದಿಲ್ಲ ಆದರೆ ನಾವು ಈ ಸಂಪೂರ್ಣ ಮೌಲ್ಯವನ್ನು ಸಮಗ್ರಕ್ಕಾಗಿ ತೆಗೆದುಕೊಳ್ಳದಿದ್ದರೆ ಅದು ಒಮ್ಮುಖವಾಗುವುದು ಈ ಉಪನ್ಯಾಸಕರನ್ನು ತಯಾರಿಸಲು ಬಳಸುವ ಉಲ್ಲೇಖಗಳು ಇವು